ಈಗ ನಾವು ಅದಕ್ಕೆ ಬರೋಣ ಆದ್ದರಿಂದ ನಾನು ಏನು ಮಾಡಲಿದ್ದೇನೆಂದರೆ ನಾನು 3 ವಿಭಾಗಗಳನ್ನು ಕೇವಲ 3 ಭಾಗಗಳಾಗಿ ಉಹಿಸಲಿದ್ದೇನೆ ಮತ್ತು ನಾವು 3 ವಿಭಾಗಗಳಿಗೆ ನಮ್ಮ ಸಮೀಕರಣ ವ್ಯವಸ್ಥೆಯನ್ನು ನಿರ್ಮಿಸುತ್ತೇವೆ ಈ 3 ವಿಭಾಗಗಳಿಗೆ ನಾವು ಅವಕಾಶ ನೀಡುತ್ತೇವೆ ಆದ್ದರಿಂದ ಅವುಗಳನ್ನು ಎಲಿಮೆಂಟ್ 1 ಎಲಿಮೆಂಟ್ 2 ಎಲಿಮೆಂಟ್ 3 ಮತ್ತು ಇದು ನೋಡ್ 1 ನೋಡ್ 2 ನೋಡ್ 3 ಮತ್ತು ನೋಡ್ 4 ಸರಿನಾ ಆದ್ದರಿಂದ ನನ್ನ ಆಕಾರದ ಕಾರ್ಯಗಳು ಯಾವುವು ಇದಕ್ಕಾಗಿ ನೀವು ಎಷ್ಟು ಆಕಾರ ಕಾರ್ಯಗಳನ್ನು ಹೊಂದಿದ್ದೀರಿ 6 ಆಕಾರದ ಕಾರ್ಯಗಳು ಸರಿನಾ ಆದ್ದರಿಂದ ಅವು ಹೇಗೆ ಕಾಣುತ್ತವೆ ಆದ್ದರಿಂದ ಇದು ನನ್ನ Ui i ಸಮಾನ ಆದ್ದರಿಂದ ನಾವು i ಮತ್ತು e ಎಂದು ಇಡುತ್ತೇವೆ i 1 ರಿಂದ 2 ಮತ್ತು i 1 2 3 ಆದ್ದರಿಂದ ಒಟ್ಟು 6 ಆಕಾರದ ಕಾರ್ಯಗಳು ಸರಿನಾ ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಕ್ಷೇತ್ರವನ್ನು ಹೇಗೆ ಬರೆಯುವುದು ಈ ಆಧಾರ ಕಾರ್ಯಗಳ ಪ್ರಕಾರ ನಾನು U ನ ಕ್ಷೇತ್ರವನ್ನು ಬರೆಯುತ್ತೇನೆ ಆದ್ದರಿಂದ ಇದು ಒಂದು ಸಂಕಲನವಾಗಿದೆ ಮತ್ತು ಈ ಸಮಯವು ಸಾರಾಂಶವನ್ನು ಸ್ಪಷ್ಟವಾಗಿ ತೆರೆಯುತ್ತದೆ ಆದ್ದರಿಂದ ಮೊದಲ ಅಜ್ಞಾತ ನಾವು ಅಜ್ಞಾತ ವನ್ನು ಮತ್ತು ನಂತರ ಆಕಾರದ ಕಾರ್ಯವನ್ನು ಬರೆಯೋಣ ಆದ್ದರಿಂದ ಮೊದಲು ಅಜ್ಞಾತ ಕ್ಕಾಗಿ ಈ ಸಂಕಲನವನ್ನು ತೊಡೆದುಹಾಕೋಣ ಆದ್ದರಿಂದ U11 ಅನ್ನು N11 ನಿಂದ ಗುಣಿಸಲಾಗುತ್ತದೆ ವಿದ್ಯಾರ್ಥಿ ಎನ್ ಮುಂದಿನದು U ಆಗಿರುತ್ತದೆ ಮೇಲೆ 1 ಮತ್ತು ಕೆಳಗೆ 2 N 12 ಮುಂದೆ ನಾನು U12N 12 ಗೆ ಹೋಗುತ್ತೇನೆ ಈಗ ನೀವು ಅದರ ಹ್ಯಾಂಗ್ ಅನ್ನು ಪಡೆದುಕೊಂಡಿದ್ದೀರಿ ನೀವು ಅದನ್ನು ತ್ವರಿತವಾಗಿ ಬರೆಯಬಹುದು ಮತ್ತು ಜೊತೆಗೆ U 13N13 U 23N 23 ಇವೆಲ್ಲವೂ x ನ ಕಾರ್ಯವಾಗಿದೆ ಇದನ್ನು ಹೇಗೆ ಬರೆಯುವುದು ಈಗ ಈ ಅಸ್ಥಿರಗಳಲ್ಲಿ ಕೆಲವು ಅಸ್ಥಿರಗಳು ಒಂದೇ ರೀತಿಯಾಗಿವೆ ಈ ಅಪರಿಚಿತವು ಈ ಅಪರಿಚಿತಗಳಲ್ಲಿ ಕೆಲವು ಆದ್ದರಿಂದ ಇವು ಅಪರಿಚಿತವು ಈ ಅಪರಿಚಿತಗಳ ಗುಣಲಕ್ಷಣ ಒಂದೇ ಆಗಿವೆಯೇ ಅವು ಯಾವವು ವಿದ್ಯಾರ್ಥಿ U 2 1 U 12N 12 ಮತ್ತೇನು ವಿದ್ಯಾರ್ಥಿ ಇದೆಯೇ U2 2 ಮತ್ತು U 1 3 ಆದ್ದರಿಂದ ಸಾಮಾನ್ಯ ಅಸ್ಥಿರಗಳು ಅವುಗಳನ್ನು ಒಂದೇ ಎಂದು ಸೂಚಿಸೋಣ ಮತ್ತು ಅವು ಕ್ರಮವಾಗಿ U2 ಮತ್ತು U3 ಗೆ ಸಮಾನವಾಗಿವೆ ಆದ್ದರಿಂದ ನೀವು ಏನು ಮಾಡಬಹುದೆಂದರೆ ನಾನು ಬರೆಯಲು ಬಯಸಿದರೆ ಇದನ್ನು ಪುನಃ ಬರೆಯುವ ಒಂದು ಮಾರ್ಗವೆಂದರೆ ಸ್ಥಳೀಯದಿಂದ ಜಾಗತಿಕಕ್ಕೆ ಚಲಿಸುವ ದೃಷ್ಟಿಯಿಂದ ನಾನು ಅದನ್ನು ಪುನಃ ಬರೆಯಲು ಬಯಸಿದರೆ ನಾನು ಈ U 1 N 11 U 2 N 12 U 3N 12 ನಾನು ಎಲ್ಲೋ ತಪ್ಪು ಮಾಡಿದ್ದೇನೆ ಹೌದು ಇದು N 2 2 ಆಗಿರಬೇಕು ಹೌದು ಜೊತೆಗೆ N13ಯಾಗಿರಬೇಕು ಆದ್ದರಿಂದ ಇದು ಮೊದಲನೆಯದು ಸ್ಥಳೀಯವಾಗಿತ್ತು ಇನ್ನೊಂದು ಜಾಗತಿಕವಾಗಿತ್ತು U4 ಇದು ಇರಬೇಕು ಸ್ಥಳೀಯ ಮತ್ತು ಜಾಗತಿಕ ಯಾವ ಅಪರಿಚಿತ ಸಂಖ್ಯೆಗಳು ಈಗ ಈ ಎರಡು ಕಾರ್ಯಗಳನ್ನು ನಾನು ಇಲ್ಲಿ ಈ ಹಸಿರು ಆವರಣಗಳಲ್ಲಿ ಹೊಂದಿದ್ದೇನೆ ನಾನು ಅವುಗಳನ್ನು ಇಲ್ಲಿ ಪ್ಲಾಟ್ ಮಾಡಲು ಬಯಸಿದರೆ ನಾನು ಇಲ್ಲಿ ಹಸಿರು ಬಣ್ಣದಲ್ಲಿ ಹೈಲೈಟ್ ಮಾಡಿರುವ ಕಾರ್ಯಗಳನ್ನು ಯೋಜಿಸಲು ಪ್ರಯತ್ನಿಸೋಣ ಆದ್ದರಿಂದ ಇದು ಎಲ್ಲಿಗೆ ಹೋಗುತ್ತಿದೆ ಎಂದು ನಿಮ್ಮಲ್ಲಿ ಕೆಲವರು ನೋಡುತ್ತಾರೆ ಆದ್ದರಿಂದ ನೀವು ಅದನ್ನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಬರೆಯಿರಿ 1 2 3 ಮತ್ತು 4 ಆದ್ದರಿಂದ ಮೊದಲನೆಯದು N1 ಇದು ಯಾವ ರೀತಿಯಲ್ಲಿ ತೆರೆಯುತ್ತಿದೆ ಎಂಬುದು ಎಡ ಅಥವಾ ಬಲ N 1 1 ಇಲ್ಲಿಗೆ ಮೊದಲ ಪದ ಮುಗಿಯಿತು ವಿದ್ಯಾರ್ಥಿ ಎಡ ಎಡ ಸರಿ ಆದ್ದರಿಂದ ಈ ಹಂತದಲ್ಲಿ ಇದು ಒಂದು ರೀತಿ ಕಾಣುತ್ತದೆ ಮತ್ತು ಈ ವಿಷಯ ಇದು ನನ್ನ N 11 ಆಗಿದೆ ಹೌದು ಸರಿಯಾಗಿದೆ ಹಸಿರು ಆವರಣದಲ್ಲಿ ಎರಡನೇ ಪದ N ಬಗ್ಗೆ ಏನು ಕಾಣುತ್ತದೆ ಇದು ಒಂದು ಮೊತ್ತ ವಿದ್ಯಾರ್ಥಿ 2 ಎರಡು ಕಾರ್ಯಗಳು ಎರಡು ತ್ರಿಕೋನಗಳು ಒಂದು ಬಲಕ್ಕೆ ತೆರೆಯುವಿಕೆ ಎಡಕ್ಕೆ ಒಂದು ತೆರೆಯುವಿಕೆ ಆದ್ದರಿಂದ ಇದು ಸರಿಯಾಗಿದೆ ನಾನು ಇದನ್ನು T ಕರೆಯಲಿದ್ದೇನೆ ಇದನ್ನು ನಾವು T2 ಎಂದು ಕರೆಯೋಣ ಬ್ರಾಕೆಟ್ಗಳಲ್ಲಿನ ಮುಂದಿನ ಪದವು ಮತ್ತೆ ಈ ರೀತಿ ಕಾಣುತ್ತದೆ ಹೊರತು ಅದನ್ನು 1 ನೋಡ್ ಮೂಲಕ ವರ್ಗಾಯಿಸಲಾಗುವುದು ಹೊರತು ಇದು ನನ್ನ ಬಳಿಗೆ ಹೋಗುತ್ತದೆ ನಾನು ಈ T3 ಅನ್ನು ಕರೆಯಲಿದ್ದೇನೆ ಮತ್ತು ಅಂತಿಮವಾಗಿ ಇಲ್ಲಿ ನಾಲ್ಕನೆಯದು ನನ್ನ ಸಾಮಾನ್ಯ N23 ಅದು ಮೂರನೇ ವಿಭಾಗವನ್ನು ತೆರೆಯುತ್ತದೆ ಆದ್ದರಿಂದ ಇದು ಸರಿ ಆದ್ದರಿಂದ ಒಟ್ಟಾರೆ ಸಮಸ್ಯೆಯಲ್ಲಿ U1 U2 U3 U4 ಗಳಲ್ಲಿ ನಾನು ಎಷ್ಟು ಅಪರಿಚಿತರನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ಈ ಸಂಯೋಜನೆಯನ್ನು ಮಾಡಲು ಕಾರಣವೆಂದರೆ ನನ್ನಲ್ಲಿ ನೆನಪಿದೆ 6 ಆಕಾರದ ಕಾರ್ಯಗಳು ನಾನು ಎಲ್ಲಾ 6 ಆಕಾರದ ಕಾರ್ಯಗಳೊಂದಿಗೆ ನನ್ನ ಪರೀಕ್ಷೆಯನ್ನು ಮಾಡಿದರೆ ನಾನು ಪಡೆಯುವದನ್ನು ನಾನು ಪ್ರತಿಯೊಂದಕ್ಕೂ 6 ಸಮೀಕರಣಗಳನ್ನು ಪಡೆಯುತ್ತೇನೆ ಆದರೆ ಅವುಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ಆದರೆ ಎಷ್ಟು ಅಸ್ಥಿರಗಳು ವಿದ್ಯಾರ್ಥಿ 4 4 ಅಸ್ಥಿರಗಳು ಅದು ಹೊರಹೊಮ್ಮುತ್ತದೆ ಮತ್ತು ನೀವು ಇದನ್ನು ಮಾಡಬಹುದು ಇದು ಎರಡು ಸಮೀಕರಣಗಳಾಗಿ ಹೊರಹೊಮ್ಮುತ್ತವೆ ವಿದ್ಯಾರ್ಥಿ ಅನಗತ್ಯ ಅನಗತ್ಯವಾಗಿ ಅವು ಇತರ ಕೆಲವು ಸಮೀಕರಣಗಳ ರೇಖೀಯ ಸಂಯೋಜನೆಯನ್ನು ತೆಗೆದುಕೊಳ್ಳುವ ಮೂಲಕ ರೂಪುಗೊಳ್ಳುತ್ತವೆ ಆದ್ದರಿಂದ ನಾನು ಮಾಡುವುದನ್ನು ತಪ್ಪಿಸಲು ಏನು ಮಾಡಿದ್ದೇನೆ ಎಂದರೆ ನಾನು ಪಕ್ಕದ ಆಕಾರದ ಕಾರ್ಯಗಳನ್ನು ಉದಾಹರಣೆಗೆ ಸಂಯೋಜಿಸಿದ್ದೇನೆ T2 ಮತ್ತು T3 ಸರಿನಾ ಆದ್ದರಿಂದ ಇಲ್ಲಿ ಮೇಲಿನವುಗಳು ಇವು ನನ್ನ ಆಕಾರದ ಕಾರ್ಯಗಳು ಮತ್ತು ನಾನು ಇಲ್ಲಿ ಎಳೆದಿರುವ ಇವುಗಳು ನನ್ನ ಪರೀಕ್ಷಾ ಕಾರ್ಯಗಳು ಅಥವಾ ತೂಕದ ಕಾರ್ಯಗಳಲ್ಲಿ ನಾನು ಮಾಡುತ್ತೇನೆ ಇದು ಇನ್ನೂ ಗ್ಯಾಲೆರ್ಕಿನ್ನ ವಿಧಾನವಾಗಿದೆ ಏಕೆಂದರೆ ಆಕಾರದ ಕಾರ್ಯಗಳು ಮತ್ತು ತೂಕದ ಕಾರ್ಯಗಳು ಒಂದೇ ಆಗಿರುತ್ತವೆ ಹೆಚ್ಚಿನ ಪುಸ್ತಕಗಳನ್ನು ಹೋಲಿಸಿದರೆ ಸ್ವಲ್ಪ ಶಾರ್ಟ್ ಕಟ್ ಆಗಿ ನಾನು ನಿಮಗೆ ನೀಡುತ್ತಿದ್ದೇನೆ ಹೆಚ್ಚಿನ ಪುಸ್ತಕಗಳು ನಿಮ್ಮನ್ನು 6 ಸಮೀಕರಣಗಳು 4 ಅಸ್ಥಿರಗಳ ಮೂಲಕ ಹೋಗುವಂತೆ ಮಾಡುತ್ತವೆ ಮತ್ತು ನಂತರ ತೆಗೆದುಹಾಕಿ 4 ಕ್ಕೆ ಹಿಂತಿರುಗಿ ನಾವು ಮಾಡುತ್ತಿರುವುದು ನೇರವಾಗಿ 4 ಕ್ಕೆ ತಲುಪುತ್ತಿದೆ ಏಕೆಂದರೆ ಏನಾಗಲಿದೆ ಎಂದು ನಾವು ಉಹಿಸಬಹುದು ಆದ್ದರಿಂದ ಇವು 4 ಪರೀಕ್ಷಾ ಕಾರ್ಯಗಳಾಗಿವೆ ನನ್ನ ಸಮೀಕರಣಕ್ಕೆ ಅನ್ವಯಿಸಿದಾಗ 4 ಪರೀಕ್ಷಾ ಕಾರ್ಯಗಳು ನಾನು 4 ಸಮೀಕರಣಗಳನ್ನು 4 ಅಸ್ಥಿರಗಳಗಳನ್ನು ಪಡೆಯುತ್ತೇನೆ ಸರಿನಾ ಆದ್ದರಿಂದ ಸಾಮಾನ್ಯವಾಗಿ ಇದು ಒಂದು ತಂತ್ರವಾಗಿದೆ ನೀವು ಇದನ್ನು ನೋಡಿದರೆ ನಾವು ಇದನ್ನು ಹೇಗೆ ಸಂಯೋಜಿಸಿದೆವು ನೋಡ್ ಅನ್ನು ಎಲ್ಲೆಲ್ಲಿ ಹಂಚಿಕೊಳ್ಳಲಾಗಿದೆಯೋ ಅಲ್ಲಿ ನಾನು ಮಾಡಿದ ಆಕಾರ ಕಾರ್ಯವನ್ನು ಸಂಯೋಜಿಸಿದ್ದೇನೆ ಅಂತಿಮ ಬಿಂದುಗಳನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಅವು ಸರಿಯಾಗಿಯೇ ಇವೆ ಆದ್ದರಿಂದ ಈಗ ಹಂತ ಹಂತವಾಗಿ ಹೋಗೋಣ ಈ ಪ್ರತಿಯೊಂದು ಆಧಾರ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈಗ ಪರೀಕ್ಷೆಯನ್ನು ಮಾಡೋಣ ಆದ್ದರಿಂದ ನಮ್ಮ ಸಮೀಕರಣವನ್ನು ಮತ್ತೆ ಇಲ್ಲಿ ನೋಡೋಣ ಆದ್ದರಿಂದ ನಾವು ಇದನ್ನು ಇಲ್ಲಿ ಬರೆಯುತ್ತೇವೆ ಆದ್ದರಿಂದ ಮೊದಲ ಪದವು w′u′ ಮೈನಸ್ ಆಗಿದೆ ಇದು ಮೈನಸ್ ಮತ್ತು ಪ್ಲಸ್ k02 wu ಎಂಡ್ ಪಾಯಿಂಟ್ ಪದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮೈನಸ್ wu ಗೆ ಸಮಾನವಾಗಿರುತ್ತದೆ ನಾನು ಈ ಪದವನ್ನು ಬಲಗೈ ಕಡೆಗೆ ಏಕೆ ಸರಿಸಿದೆ ಏಕೆಂದರೆ ನಾವು ಈ u′ ಅನ್ನು ತಿಳಿದುಕೊಳ್ಳಬೇಕು ಅಲ್ಲಿ ನಾನು ಪಡೆದ ನನ್ನ ಗಡಿ ಷರತ್ತುಗಳನ್ನು ನಾನು ವಿಧಿಸಲಿದ್ದೇನೆ ಮತ್ತು ಅದು ಖಂಡಿತವಾಗಿಯೂ w ಆಗಿದೆ ಈಗ ಈ ಅಂತ್ಯವನ್ನು ಮಾಡದೆ ನಾನು ತೆಗೆದುಕೊಳ್ಳುವ ಪ್ರತಿ W ಗೆ ಇದನ್ನು ಮಾಡಬೇಕು ನಾನು ಈ ಎಂಡ್ ಪಾಯಿಂಟ್ ಕೊಡುಗೆಯನ್ನು ಹೊಂದಿರುತ್ತೇನೆ ನೀವು ಇದನ್ನು ನೋಡಬಹುದು ಮತ್ತು ಅಂತಿಮ ಸಮೀಕರಣದಲ್ಲಿ ಎಲ್ಲಾ n ಬಿಂದುಗಳು ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಬಹುದೇ ನೀವು ಲೆಕ್ಕ ಹಾಕಲು ಪ್ರಾರಂಭಿಸಿದಾಗ ನಾವು ಅದಕ್ಕೆ ಬರುತ್ತೇವೆ ಅದು ಸರಿ ಆದ್ದರಿಂದ ಈಗ ನಾವು ಪರೀಕ್ಷೆಯನ್ನು ಮಾಡೋಣ ಆದ್ದರಿಂದ N11 ಗೆ ಸಮಾನವಾದ ಮೊದಲ ತೂಕದ ಕಾರ್ಯ ಅದಕ್ಕಾಗಿಯೇ w1 ಅದನ್ನೇ ನಾನು ಮಾಡಲಿದ್ದೇನೆ U ಹಾಗೇ ಮುಂದುವರಿಯುತ್ತದೆ U ನಾವು ಈ ರೂಪದಲ್ಲಿ ಬಲ UieNie ನಂತೆ ಬರೆಯುವುದನ್ನು ಮುಂದುವರಿಸುತ್ತೇವೆ ಅದನ್ನೇ ನಾನು ಬರೆಯುತ್ತೇನೆ ಏಕೆಂದರೆ ಇದು ತುಂಬಾ ಕಡಿಮೆ ಕಾಂಪ್ಯಾಕ್ಟ್ ಸಂಕೇತಗಳಲ್ಲಿ ಸಮನಾಗಿರುತ್ತದೆ ಈ U1N1 U2T2 U3T3 U4N 4 ವಾಸ್ತವವಾಗಿ N ಹೌದು ಉತ್ತಮ ಇದನ್ನು ನಾವು N2 N1 ಮತ್ತು N2 T2 ಮತ್ತು T3 ಎಂದು ಕರೆಯುತ್ತೇವೆ ಆದ್ದರಿಂದ ನಾವು N1 ನೊಂದಿಗೆ ಪರೀಕ್ಷಿಸಿದಾಗ ನಮಗೆ ಏನು ಸಿಗುತ್ತದೆ ಅದು N1 ಸರಿ ಎಂದು ಸಂಕ್ಷಿಪ್ತ ಸಂಕೇತವಾಗಿದೆ ಆದ್ದರಿಂದ ಹೌದು ಅದನ್ನು k2 ಆಗಿ ಮಾಡೋಣ ವಿದ್ಯಾರ್ಥಿ ಏಕೆಂದರೆ ε ಹೌದು ಒಳಗೆ ε ಇರಬಹುದು ಆದ್ದರಿಂದ ಅದು k2 ಒಳಗೆ ಹೀರಲ್ಪಡುತ್ತದೆ ಆದ್ದರಿಂದ ನಾವು ಅದನ್ನು k2 ಆಗಿ ಬಿಡುತ್ತೇವೆ k2 ಸಾಮಾನ್ಯ ಸ್ಥಾನದಲ್ಲಿದೆ ವಿದ್ಯಾರ್ಥಿ ಕ್ಷಮಿಸಿ ಹೌದು ಇಲ್ಲದಿದ್ದರೆ ಖಾಲಿ ಜಾಗವಿರುತ್ತದೆ ವಿದ್ಯಾರ್ಥಿ ಆಗ ನಾವು ಮಾಡಬಾರದು ನಂತರ ನಾವು ಸರಿಯಾಗಿ ಸೇರಿಸಬೇಕು ನೀವು ಸರಿ ಹೇಳಿದಿರಿ ಹೌದು ಒಳ್ಳೆಯದು ವಿದ್ಯಾರ್ಥಿ ಅದರಲ್ಲಿ ಅವರು ಹೆಚ್ಚು ಸಂತೃಪ್ತರಾಗುವುದಿಲ್ಲ ಹೌದು ನನ್ನ ಪ್ರಕಾರ ಎಪ್ಸಿಲಾನ್ ಎಲ್ಲೆಡೆ ಒಂದಾಗಿದ್ದರೆ ಅದು ತುಂಬಾ ಆಸಕ್ತಿರಹಿತ ಸಮಸ್ಯೆಯಾಗಿದೆ ಅದು ನಾನು ಮುಕ್ತವಾಗಿ ಉತ್ತೇಜಿಸುವ ಮುಕ್ತ ಸ್ಥಳವಾಗಿದೆ ಆದರೆ ನಮ್ಮ ವಿಷಯದಲ್ಲಿ ಅವು ನಡುವೆ ವಸ್ತುವಾಗಿರಬಹುದು ಮತ್ತು k ಅದರೊಳಗೆ ಎಪ್ಸಿಲಾನ್ mu ಆಗುತ್ತದೆ ಮತ್ತು ನಾವು ಅದನ್ನು ಸಹ k ಸ್ಕ್ವೇರ್ ಆಗಿ ಇಡುತ್ತೇವೆ ಆದ್ದರಿಂದ ಇದು x ನ ಕಾರ್ಯವಾಗಿದೆ ಆದ್ದರಿಂದ ಮೊದಲ ಸಮೀಕರಣಕ್ಕೆ ಏನಾಗುತ್ತದೆ ಆದ್ದರಿಂದ W ′ ಮತ್ತು U ಆಗಿರುವುದು ಏನು ಆದ್ದರಿಂದ W 1′ ಎಂದರೇನು ನನ್ನ ಪ್ರಕಾರ ಸ್ಥಿರ ಯಾವುದಕ್ಕೆ ಸಮನಾಗಿರುತ್ತದೆ ಮೈನಸ್ 1 ಬೈ ವಿದ್ಯಾರ್ಥಿ ನೋಡ್ಗಳು ಯಾವುದೇ ನೋಡ್ಗಳು ಸಜ್ಜುಗೊಂಡಿಲ್ಲ ನನ್ನ ಪ್ರಕಾರ ಅವು 1 ರ ಅಂತರದಲ್ಲಿಲ್ಲ N1 ನ ವ್ಯಾಖ್ಯಾನವನ್ನು ನೆನಪಿಡಿ ಅದು ಆಗಿತ್ತು ವಿದ್ಯಾರ್ಥಿ ಎಕ್ಸ್ ಆದ್ದರಿಂದ ನಾನು ಈ ಅಂತರವನ್ನು ಕೆಲವು ಡೆಲ್ಟಾ ಎಂದು ಕರೆದರೆ ಆದ್ದರಿಂದ ನಂತರ W 1 ′ ಗೆ ಸಮನಾಗಿರುತ್ತದೆ ವಿದ್ಯಾರ್ಥಿ ಮೈನಸ್ 1 ಬೈ ಡೆಲ್ಟಾ 1 Δ ಸರಿ U ′ ಬಗ್ಗೆ ಏನು ಇದರಲ್ಲಿ ಮತ್ತು ಈ ಅವಿಭಾಜ್ಯವು ಈಗ ಯಾವ ವಿಭಾಗದಲ್ಲಿದೆ ಅವಿಭಾಜ್ಯವು ವಿಭಾಗ 1 ರ ಮೇಲೆ ಮಾತ್ರ ಇರಲಿದೆ ಎಲ್ಲಾ ಇತರ ವಿಭಾಗಗಳು 0 ಏಕೆಂದರೆ W ಸ್ವತಃ ಅದರ ಹೊರಗಡೆ 0 ಆಗಿದೆ ಆದ್ದರಿಂದ ಆ ಉತ್ಪನ್ನಗಳು ಸಹ ಹೊರಗೆ ವ್ಯಾಖ್ಯಾನಿಸುವುದಿಲ್ಲ ಆದ್ದರಿಂದ U ಇದು ಇಲ್ಲಿ ನನ್ನ U ಆಗಿದೆ ಆದ್ದರಿಂದ ಎಲ್ಲಾ ಪದಗಳು U ′ ನಲ್ಲಿ ಕಾಣಿಸುತ್ತದೆ ಅಥವಾ ನೀವು ಈ ಫಾರ್ಮ್ ರೂಪದಲ್ಲಿ ನೋಡಬಹುದು ಈಗ ನೀವು U ′ ಅನ್ನು ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ಇಲ್ಲಿ ಏನಾಗುತ್ತದೆ ಆದ್ದರಿಂದ ನಾವು ಇದನ್ನು e1 W′ ಗಿಂತ ಮೈನಸ್ ಅವಿಭಾಜ್ಯ − 1Δ U ′ ಎಂದು ಬರೆಯೋಣ ಆದ್ದರಿಂದ ನಾನು ಈ ಪದ ಮತ್ತು ಈ ಪದದ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ಇವೆರಡೂ e1 ಶೂನ್ಯವಲ್ಲದವುಗಳಾಗಿವೆ ಈ ಪದಗಳು ಬೆಂಬಲದಲ್ಲಿಲ್ಲದ ಕಾರಣ ಗೋಚರಿಸುವುದಿಲ್ಲ Δ ವಿಭಾಗದ ಅಗಲ ಆಗಿದೆ Δ ಅನ್ನು ಇಲ್ಲಿ ಗುರುತಿಸಲಾಗಿದೆ ವ್ಯುತ್ಪನ್ನ ವಿದ್ಯಾರ್ಥಿ ವ್ಯುತ್ಪನ್ನ ನನ್ನ ಬಳಿ W ′ ಇದೆ ಸರಿ ವಿದ್ಯಾರ್ಥಿ ಓಹ್ ಇದು ಡಬ್ಲ್ಯೂ ಡ್ಯಾಶ್ ವಿದ್ಯಾರ್ಥಿ ಒಂದು ವಿಷಯ ವಿದ್ಯಾರ್ಥಿ ಉದ್ದಗಳು ಒಂದೇ ಆಗಿರಬೇಕಾಗಿಲ್ಲ ನಾನು ತೋರಿಸಿದ ಒಂದೇ ಉದ್ದಗಳು ಇಲ್ಲಿ ಸಜ್ಜುಗೊಂಡಿಲ್ಲ ಆದರೆ ಅವು ಒಂದೇ ಆಗಿರಬೇಕಾಗಿಲ್ಲ ಆದ್ದರಿಂದ ಡೆಲ್ಟಾ ಬದಲಿಗೆ ನಾನು ಡೆಲ್ಟಾ 1 ಅನ್ನು ಸಣ್ಣ ವಿವರಗಳನ್ನು ಬರೆಯುತ್ತೇನೆ U ′ ನಾನು U ′ ನಲ್ಲಿ ಏನು ಬರೆಯುತ್ತೇನೆ N 11 − U 1Δ U2 Δ dx ನ ವ್ಯುತ್ಪನ್ನ ಯಾವುದು ವಿದ್ಯಾರ್ಥಿ ಡೆಲ್ಟಾ ಇತರ ಪದಗಳು ಗೋಚರಿಸುವುದಿಲ್ಲ ನಂತರ ನಾನು ಇಲ್ಲಿಗೆ ಬರುತ್ತೇನೆ ಇತರ ಪದಗಳು ಗೋಚರಿಸುವುದಿಲ್ಲ ನಂತರ ನಾನು ಇಲ್ಲಿಗೆ ಬರುತ್ತೇನೆ k2W U ಆದ್ದರಿಂದ ಇದು ಏನು ಮಾಡಲಿದೆ ವಿದ್ಯಾರ್ಥಿ W ವು N1 W ವು N1 ಆಗಿದೆ ಸರಿನಾ ಆದ್ದರಿಂದ ಈ ಸಂಕೇತದಲ್ಲಿ ನನ್ನದು ಆದ್ದರಿಂದ W is N1 N12ವಾಸ್ತವವಾಗಿ ನಾನು ಇಲ್ಲಿ ಸ್ವಲ್ಪ ಹೆಚ್ಚು ಜಾಗರೂಕತೆಯಿಂದ ಬರೆಯಬೇಕು ಅದು ಇತರ ಎರಡು ಪದಗಳೊಂದಿಗೆ N 11 ನ ಉತ್ಪನ್ನವಾಗಿದೆ ಆದ್ದರಿಂದ ಇದು ಆಗಲಿದೆ ವಿದ್ಯಾರ್ಥಿ U 1 U 1N 11 U 2N 21 ವಿದ್ಯಾರ್ಥಿ 2 1 2 1 x ಕ್ಷಮಿಸಿ ವಿದ್ಯಾರ್ಥಿ 2 1 2 ಸರಿಯಾದ dx ಮತ್ತು ಎಂಡ್ ಪಾಯಿಂಟ್ಸ್ ಪದ ಸರಿ ಆದ್ದರಿಂದ ನಾನು ಯಾವ ಹಂತಗಳಲ್ಲಿ ಇದನ್ನು ಮೌಲ್ಯಮಾಪನ ಮಾಡುತ್ತಿದ್ದೇನೆ ಎಂದು ಅಂತಿಮ ಹಂತಗಳ ಬಗ್ಗೆ ನಾನು ಏನು ಹೇಳಬಲ್ಲೆ U 1 ಮತ್ತು U 2 ನಲ್ಲಿ ನಾನು ಇದನ್ನು ಸರಿ ಮೌಲ್ಯಮಾಪನ ಮಾಡಬೇಕಾಗಿದೆ ಆದ್ದರಿಂದ ಮೊದಲನೆಯದು ಆದ್ದರಿಂದ ಅದು ನೋಡ್ 1 ಮೈನಸ್ ನೋಡ್ 2 ಆಗಲಿದೆ ಆದ್ದರಿಂದ ನೋಡ್ 2 ನಲ್ಲಿನ ಮೌಲ್ಯ ಏನು ಇದು ನೋಡ್ 2 ನಲ್ಲಿ ನೋಡ್ 2 ಆಗಿದೆ ನೋಡ್ 2 ನಲ್ಲಿ W ನ ಮೌಲ್ಯ ಏನು W ನನ್ನ N 1 ಆಗಿದೆ ವಿದ್ಯಾರ್ಥಿ 0 ಆದ್ದರಿಂದ ನನಗೆ ಮೈನಸ್ 0 ಇದೆ ನೋಡ್ 1 ನಲ್ಲಿ W ನ ಮೌಲ್ಯ ಏನು ನೋಡ್ 1 ಟ್ರಿಕ್ ಪ್ರಶ್ನೆಯಲ್ಲಿ U′ ನ ಮೌಲ್ಯ ಎಷ್ಟು ವಿದ್ಯಾರ್ಥಿ ಮೈನಸ್ 1 ಮೈನಸ್ ಟ್ರಿಕ್ ಪ್ರಶ್ನೆ ವಿದ್ಯಾರ್ಥಿ ಸರ್ U 2 ಅಲ್ಲಿ 0 ಚೆನ್ನಾಗಿರುತ್ತದೆ U 2 ಕಾಣಿಸಿಕೊಳ್ಳುವುದಿಲ್ಲ ಆದ್ದರಿಂದ ನೀವು ಏನು ಮಾಡುತ್ತಿದ್ದೀರಿ ಎಂದರೆ ನೀವು U ನ ರೂಪವನ್ನು ನೋಡುತ್ತಿರುವಿರಿ ನೀವು ವ್ಯುತ್ಪನ್ನವನ್ನು ಮಾತನಾಡುತ್ತಿದ್ದೀರಿ ಮತ್ತು ಅದನ್ನು ಪಡೆಯಲು ಏನೆಂದು ಹೇಳುತ್ತಿದ್ದೀರಿ ಅದಕ್ಕಾಗಿಯೇ ನಾನು ಈ ಪದವನ್ನು ಬಲಗೈಗೆ ಏಕೆ ಸರಿಸಿದೆ ಎಂದು ತಿಳಿಯಬೇಕು ವಿದ್ಯಾರ್ಥಿ ಹೌದು ಆದ್ದರಿಂದ ತಿಳಿದಿರುವ ಸ್ಥಳವು ಎಲ್ಲಿಂದ ಬರುತ್ತಿದೆ ನಾನು U ಗಾಗಿ ಉಹಿಸಿದ ರೂಪದಿಂದಲ್ಲ ಆದರೆ ಗಡಿ ಸ್ಥಿತಿಯಿಂದ ಆದ್ದರಿಂದ ನನ್ನ ಗಡಿ ಸ್ಥಿತಿ ಏನು ಎಂದು ನಾವು ಹಿಂತಿರುಗಿ ನೋಡೋಣ ಆದ್ದರಿಂದ U ′ − jω ನಾವು ಈ ಸಂಪೂರ್ಣ ಪದವನ್ನು α ಎಂದು ಕರೆಯೋಣ ಆದ್ದರಿಂದ ಇದು αU ಗೆ ಸಮಾನವಾಗಿರುತ್ತದೆ ನಾನು ಇದನ್ನು ಬಳಸಬೇಕಾಗಿದೆ ಇಲ್ಲದಿದ್ದರೆ ನಾನು ಗಡಿ ಸ್ಥಿತಿಯನ್ನು ಹೇರುತ್ತಿಲ್ಲ ಆದ್ದರಿಂದ ಗಡಿಯಲ್ಲಿ W 1 ಮತ್ತು U ′ α × 1 ಆಗಿರುತ್ತದೆ ವಿದ್ಯಾರ್ಥಿ ಆದ್ದರಿಂದ ಯಾವ ಸಮಯದಲ್ಲಿ ಉಲ್ಲೇಖ ಸಮಯ 1834 ಆದ್ದರಿಂದ ಬೌಂಡರಿ ಪಾಯಿಂಟ್ ನೋಡ್ ಸಂಖ್ಯೆ 2 ಇದು ನೋಡ್ 2 ಆಗಿದ್ದು ಅದು ಯಾವುದೇ ಕೊಡುಗೆಯನ್ನು ಹೊಂದಿಲ್ಲ ನೋಡ್ 1 U ′ αU ನೋಡ್ 1 ನಲ್ಲಿ U ಎಂದರೇನು ಆದರೆ ಅದು ಏನು ವಿದ್ಯಾರ್ಥಿ U1 U 1 ಜೊತೆ α αU ನಾನು ಈ ಅಂತ್ಯದ ಬಿಂದುವಿನ ಬದಲಿಗೆ ಪರ್ಯಾಯ ನಾನು ನೋಡ್ 1 ನಲ್ಲಿ U ಮೌಲ್ಯವನ್ನು ತುಂಬಬೇಕು ಮತ್ತು ವ್ಯಾಖ್ಯಾನದಿಂದ ನೋಡಿದಾಗ ನೋಡ್ ೧ ದಲ್ಲಿ U ನ ಮೌಲ್ಯ U1 ಇದೆ ಮತ್ತು ಇದು ಗಡಿ ಸ್ಥಿತಿಯಿಂದ ಬಂದ α ಆಗಿದೆ ಹಾಗಾದರೆ ಉಚಿತ ತರಂಗ ಉದ್ದ ಮತ್ತು ಆ ಎಲ್ಲ ನಿಯತಾಂಕಗಳೊಂದಿಗೆ ಎಲ್ಲಿಗೆ ಹೋಯಿತು ವಿದ್ಯಾರ್ಥಿ ಮತ್ತು ಅಲ್ಲಿಂದ ಇದನ್ನು ಅಲ್ಫಾ ಆವರ್ತನಕ್ಕೆ ಸರಿಯಾಗಿ ಗಮನಿಸಬಹುದು ಆದ್ದರಿಂದ ಘಟನೆಯ ಆವರ್ತನವು ಈ ಸಮೀಕರಣದಲ್ಲಿ ಎಲ್ಲೋ ಗೋಚರಿಸುತ್ತಿದೆ ಆದ್ದರಿಂದ ಅದು ಹೋಗಿಲ್ಲ ಆದ್ದರಿಂದ ಇದು ನೋಡ್ 1 ರಿಂದ ಬಂದಿದೆ ಆದ್ದರಿಂದ ಇದು ಹೇಗೆ ಕಾಣುತ್ತದೆ ನಾನು ಇಲ್ಲಿ ಬರೆದ ಈ ಸಮೀಕರಣ ನಾನು ಅದನ್ನು ಪರಿಹರಿಸಬಹುದೇ ನನ್ನ ಪ್ರಕಾರ ನಾನು ಅದನ್ನು ಸರಳೀಕರಿಸಬಹುದೇ ಹೊರತು ವಂದೋದು ಪದವನ್ನು ನೋಡೋಣ x ನ ಪರಿಭಾಷೆಯಲ್ಲಿ ಈ ಅಭಿವ್ಯಕ್ತಿ ಏನು ಇದು x ನ ಕಾರ್ಯವೇ ಸರಿ ಇಲ್ಲ ಆದ್ದರಿಂದ ಇದು ಸ್ಥಿರವಾಗಿರುತ್ತದೆ U 1 ಮತ್ತು U 2 ಇದೆ ಅಲ್ಲಿ dx ಮೇಲೆ ಸಂಯೋಜಿಸಲ್ಪಟ್ಟಿದೆ ಆದ್ದರಿಂದ ವಿಭಾಗದ ಉದ್ದವು ಬರುತ್ತದೆ ಎರಡನೇ ಪದದ ಬಗ್ಗೆ ಏನು ಆದ್ದರಿಂದ ಇದನ್ನು e1 ಗಿಂತಲೂ ಸಂಯೋಜಿಸಲಾಗಿದೆ ಇದು ಯಾವ ರೀತಿಯ ಬಹುಪದವಾಗಿದೆ ಇದು ಸ್ಥಿರ ರೇಖೀಯ ಚತುರ್ಭುಜವೇ ವಿದ್ಯಾರ್ಥಿ ಚತುರ್ಭುಜ ಚತುರ್ಭುಜ ಸರಿ N 1 ರೇಖೀಯ ಮತ್ತು N 1 ಮತ್ತು N2 ರೇಖೀಯವಾಗಿವೆಆದ್ದರಿಂದ ಇದು ಚತುರ್ಭುಜ ಕ್ರಿಯೆ ಇಲ್ಲಿ U 1 U 2 ಅಸ್ಥಿರಗಳು ಯಾವುವು ಮತ್ತು ಯಾವುದು ವೇರಿಯೇಬಲ್ k k ಎನ್ನುವುದು x ದ ಕಾರ್ಯವಾಗಿದೆ ಆದ್ದರಿಂದ ನನ್ನ ವಿವೇಚನೆಯು ಸಾಕಷ್ಟು ಉತ್ತಮವಾಗಿದ್ದರೆ k ಅದರೊಳಗೆ ಸ್ಥಿರವಾಗಿರುತ್ತದೆ ಎಂದು ನಾನು ಉಹಿಸಬಹುದು ಆದ್ದರಿಂದ ನಾನು ಮಾಡಬಹುದಾದ ಸ್ಥಿರ ಅಂದಾಜು ಪಾಯಿಂಟ್ ಅಥವಾ k ಹೆಚ್ಚು ಸಂಕೀರ್ಣವಾದದ್ದಾಗಿದ್ದರೆ ಈ ಪದಕ್ಕಾಗಿ ನಾನು ಏನು ಮಾಡುತ್ತೇನೆ ವಿದ್ಯಾರ್ಥಿ U ಸಾಮಾನ್ಯ ಕ್ವಾಡ್ರೇಚರ್ ನಿಯಮವನ್ನು ಬಳಸಿ ಆದ್ದರಿಂದ ಇದನ್ನು ಕ್ವಾಡ್ರೇಚರ್ ದಿಂದ ಮೌಲ್ಯಮಾಪನ ಮಾಡಬಹುದು ಮತ್ತು ಇಲ್ಲಿಂದ ಏನಾಗಬಹುದು U1 ಅನ್ನು ಎಡಗೈಗೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಸ್ವಲ್ಪಮಟ್ಟಿನ ತಪ್ಪಾಗಿದೆ ಮತ್ತು ನಾನು ಇಲ್ಲಿಯವರೆಗೆ ಏನು ಹೇಳಿದ್ದೇನೆಂದರೆ ನಾನು ಅದನ್ನು ಬರೆದಿರುವ ಗಡಿ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡುತ್ತೇನೆ α × U1 ಆದರೆ ಅಲ್ಲಿ ನಾನು ಇದನ್ನು ಸ್ವಲ್ಪ ಮಾರ್ಪಡಿಸಬೇಕಾಗಿದೆ ಆದ್ದರಿಂದ ಈಗ ಇದನ್ನು ಅಳಿಸೋಣ ಈ 0 ಪದವು ಸರಿಯಾಗಿದೆ ಈ ಆಲ್ಫಾ U1 ಸ್ವಲ್ಪಮಟ್ಟಿಗೆ ಮಾರ್ಪಾಡು ಮಾಡುವುದರಿಂದ ಸ್ವಲ್ಪ ಅಗತ್ಯವಿದೆ ಆದ್ದರಿಂದ ನೀವು ಮುಂದೆ ಹೋಗುವ ಮೊದಲು ನಮ್ಮ ಮಾರ್ಪಾಡುಗಳನ್ನು ನೋಡೋಣ ಆದ್ದರಿಂದ ಸದ್ಯಕ್ಕೆ ಈ ಗಡಿ ಸ್ಥಿತಿಯು ಅಂತಃಪ್ರಜ್ಞೆಯು ಸರಿಯಾದದ್ದು ಎಂಬುದನ್ನು ಅಳಿಸಿಹಾಕುತ್ತೇನೆ ಆದ್ದರಿಂದ ಇದನ್ನು ಸೇರಿಸಿ ಎಂದು ಹೇಳುತ್ತಿರುವುದು ಇದು ಈ ದಿಕ್ಕಿನಲ್ಲಿ ತರಂಗವು ಹೋಗುತ್ತಿರುವ ಗಡಿ ಎಂದು ಹೇಳೋಣ ಮತ್ತು ಈ ಸಮಯದಲ್ಲಿ ನಾನು ಈ ಗಡಿ ಸ್ಥಿತಿಯನ್ನು ಹೇರುತ್ತಿದ್ದೇನೆ ಅಂತೆಯೇ ಎಡ ಗಡಿಯಲ್ಲಿ ಅದೇ ವಿಷಯ ನಡೆಯುತ್ತಿದೆ ಮತ್ತು ಇದನ್ನು ಹೇರುವುದು ಗಡಿ ಸ್ಥಿತಿಯಾಗಿದೆ ಈಗ ಈ ಗಡಿ ಸ್ಥಿತಿಯು ನಮ್ಮ ವಸ್ತುವನ್ನು ಇಲ್ಲಿಗೆ ಸೆಳೆಯಲು ಅವಕಾಶ ಮಾಡಿಕೊಡುವುದಕ್ಕೆ ಅನ್ವಯಿಸುತ್ತದೆ ಆದ್ದರಿಂದ ಇಲ್ಲಿಯೇ ಮನುಷ್ಯನಂತೆಯೇ ಅದೇ ಆಂಟೆನಾ ಸಮಸ್ಯೆ ಆದ್ದರಿಂದ ಈ ವ್ಯಕ್ತಿ ಕಳುಹಿಸುತ್ತಿದ್ದಾನೆ ನಾವು ಹೇಳೋಣ ಮತ್ತು ಘಟನೆ ಕ್ಷೇತ್ರವು ಅದನ್ನು ಇಲ್ಲಿ ಮತ್ತೆ ಚಿತ್ರಿಸೋಣ ಆದ್ದರಿಂದ ನನ್ನ ಆಂಟೆನಾವನ್ನು ಈಗ ನಾನು ಆಂಟೆನಾ ಹೊಂದಿದ್ದೇನೆ ಅದು ಏನು ಮಾಡುತ್ತಿದೆ ಅದು ಈ ರೀತಿಯ ಕ್ಷೇತ್ರದಿಂದ ಹೊರಗೆ ಕಳುಹಿಸುತ್ತಿದೆ 1ಡಿ ಸಮಸ್ಯೆಯನ್ನು ಕೆಲವರು 1ಡಿ ಯಲ್ಲಿ ಚಿತ್ರಬಿಡಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳೋಣ ನನ್ನ ವಸ್ತುವನ್ನು ಇಲ್ಲಿ ಹೊಂದಿದ್ದೇನೆ ನನ್ನ ಸಿಮ್ಯುಲೇಶನ್ ಡೊಮೇನ್ನ 2 ಗಡಿಗಳು ಉತ್ತಮವಾಗಿವೆ ಏನಾಗುತ್ತಿದೆ ಎಂದರೆ ಈ ತರಂಗವು ಇಲ್ಲಿಗೆ ಪ್ರವೇಶಿಸುತ್ತಿದೆ ದೈಹಿಕವಾಗಿ ಏನು ನಡೆಯುತ್ತಿದೆ ಎಂದರೆ ಇಲ್ಲಿ ಚದುರಿಹೋಗುವುದು ಇಲ್ಲಿಗೆ ಹೋಗುವುದು ಮತ್ತು ನಂತರ ಇಲ್ಲಿಗೆ ಹೋಗುವುದು ಈಗ ನಾನು ನಿಮಗೆ ನೀಡಿದ ಗಡಿ ಸ್ಥಿತಿಯ ಅಂತಃಪ್ರಜ್ಞೆಯೆಂದರೆ ಈ ಹಂತವು ಈ ಕಾಲ್ಪನಿಕ ಗಡಿಯಿಂದ ಸರಿಯಾಗಿ ಪ್ರತಿಫಲಿಸಬಾರದು ಈ ಸಮಯದಲ್ಲಿ ಒಟ್ಟು ಕ್ಷೇತ್ರ ಯಾವುದು ವಸ್ತುವಿನಿಂದ ಹರಡಿಕೊಂಡಿರುವ ಒಂದು ಚದುರಿದ ಕ್ಷೇತ್ರವಿದೆ ಮತ್ತು ಘಟನಾ ಕ್ಷೇತ್ರದ ಕೆಲವು ಭಾಗವು ಎರಡೂ ಹೊರಹೋಗುತ್ತಿದೆ ಮತ್ತು ಇವೆರಡನ್ನೂ ಹಿಂದಕ್ಕೆ ಪ್ರತಿಬಿಂಬಿಸಬಾರದು ಅದು ನಮಗೆ ಬೇಕು ಆದ್ದರಿಂದ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ತೋರುತ್ತದೆ ಆದರೆ ನಾನು ಇಲ್ಲಿಗೆ ಬಂದಾಗ ಏನಾಗುತ್ತಿದೆ ಎಂದರೆ ಘಟನಾ ಕ್ಷೇತ್ರವು ಹೊರಹೋಗುವಿಕೆಯಿಂದ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದೆ ಚದುರಿದ ಕ್ಷೇತ್ರ ಚದುರಿದ ಕ್ಷೇತ್ರವು ಸಿಮ್ಯುಲೇಶನ್ ಡೊಮೇನ್ ಬಲ ಘಟನೆ ಕ್ಷೇತ್ರಕ್ಕೆ ಹಿಂತಿರುಗಲು ನಾನು ಅನುಮತಿಸಬಾರದು ಇದು ಗಣಿತದ ಅಭಿವ್ಯಕ್ತಿಯಿಂದ ನೀಡಲ್ಪಟ್ಟ ಬಗ್ಗೆ ನಾನು ಚಿಂತಿಸುವುದಿಲ್ಲ ಆದ್ದರಿಂದ ನಾನು ಹೇಳುತ್ತಿರುವ ಈ ಗಡಿ ಸ್ಥಿತಿಯು ಗಡಿಯಿಂದ ಯಾವುದೇ ಪ್ರತಿಫಲನವನ್ನು ಒಟ್ಟು ಕ್ಷೇತ್ರಕ್ಕೆ ಅಥವಾ ಚದುರಿದ ಕ್ಷೇತ್ರಕ್ಕೆ ಅನ್ವಯಿಸಬಾರದು ನಾನು ವಸ್ತುವನ್ನು ಅಳಿಸುತ್ತೇನೆ ಎಂದು ಉಹಿಸಿಕೊಳ್ಳಿ ಆಗ ಚದುರಿದ ಕ್ಷೇತ್ರವು ಪ್ರತಿಬಿಂಬಿಸಬಾರದು ಆಗ ಘಟನಾ ಕ್ಷೇತ್ರವು ಒಂದರಿಂದ ಪ್ರವೇಶಿಸಬಹುದು ಮತ್ತು ಇನ್ನೊಂದರಿಂದ ನಿರ್ಗಮಿಸಬಹುದು ಮತ್ತು ಅದು ಒಳಗೊಂಡಿರುತ್ತದೆ ಆದರೆ ಚದುರಿದ ಕ್ಷೇತ್ರವು ಯಾವಾಗಲೂ ಹೊರಹೋಗುತ್ತದೆ ನಾವು ವಸ್ತು ಸಂಪೂರ್ಣವಾಗಿ ಸಿಮ್ಯುಲೇಶನ್ ಡೊಮೇನ್ ಒಳಗೆ ಇದೆಎಂದು ಉಹಿಸುತ್ತೇವೆ ವಿದ್ಯಾರ್ಥಿ ಯಾವುದು ಉತ್ತಮವಾಗಿದೆ ಹಾಗಾದರೆ ಯಾವುದು ಉತ್ತಮ ವಿದ್ಯಾರ್ಥಿ ಹೊರಹೋಗುವ ಚದುರಿದ ಕ್ಷೇತ್ರವನ್ನು ಮರುಹೆಸರಿಸುವುದು ಆದ್ದರಿಂದ ನಿಖರವಾಗಿ ಈ ಚದುರಿದ ಕ್ಷೇತ್ರವು ಹೊರಹೋಗುತ್ತಿದೆ ಆದ್ದರಿಂದ ಇಲ್ಲಿಯೇ ಈ ಚದುರಿದ ಕ್ಷೇತ್ರವು ಹೊರಹೋಗುತ್ತಿದೆ ಆದ್ದರಿಂದ ಗಡಿ ಸ್ಥಿತಿಯು ಚದುರಿದ ಕ್ಷೇತ್ರವನ್ನು ನೋಡಿಕೊಳ್ಳಬೇಕು ಒಟ್ಟು ಕ್ಷೇತ್ರವನ್ನಲ್ಲ ಈಗ ನಾವು ಇಲ್ಲಿ ಆಯ್ಕೆ ಮಾಡಿದ ಅಸ್ಥಿರಗಳು ಯಾವುವು ಅವು ಗಳ ಒಟ್ಟು ಕ್ಷೇತ್ರ ಆದ್ದರಿಂದ ನಾವು ಒಟ್ಟು ಕ್ಷೇತ್ರ ಅಥವಾ ಚದುರಿದ ಮೈದಾನದಲ್ಲಿ ಗಡಿ ಸ್ಥಿತಿಯನ್ನು ವಿಧಿಸಬೇಕೇ ನಾವು ಅದನ್ನು U ಮೇಲೆ ಹೇರಬಾರದು ನಾವು ಅದನ್ನು ಚದುರಿದ ಕ್ಷೇತ್ರದ ಮೇಲೆ ಹೇರುತ್ತಿರಬೇಕು ಆದ್ದರಿಂದ ಇಲ್ಲಿ ಈ ಗಡಿ ಸ್ಥಿತಿಯು ನಮಗೆ ಅವಕಾಶ ಮಾಡಿಕೊಟ್ಟಿತು ಈ E ಒಟ್ಟು ಕ್ಷಮಿಸಿ E ಚದುರಿದಂತೆ ಬರೆಯುತ್ತೇನೆ E ಚದುರಿದ ಪ್ರಮಾಣವು ಸರಿಯಾದ ಗಡಿ ಸ್ಥಿತಿಗೆ ಅನುಗುಣವಾಗಿರುತ್ತದೆ ಇದು ಒಂದು ತರಂಗವು ಶಾಶ್ವತವಾಗಿ ಎಂದೆಂದಿಗೂ ಮುಕ್ತ ಜಾಗದಲ್ಲಿ ಹಿಂತಿರುಗದೇ ನಡೆಯುವ ತರಂಗವನ್ನು ಅನುಕರಿಸುತ್ತದೆ ಆದ್ದರಿಂದ U ವಿಷಯದಲ್ಲಿ ನಾನು ಇದನ್ನು ಏನು ಬರೆಯುತ್ತೇನೆ ಆದ್ದರಿಂದ E ಚದುರಿಹೋಗಿದೆ E ಒಟ್ಟು E ಚದುರಿದ ಪ್ಲಸ್ E ಘಟನೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನನ್ನ ವೇರಿಯೇಬಲ್ E ಒಟ್ಟು ಆಗಿರುವುದರಿಂದ ನಾನು ಮಾಡಬೇಕಾಗಿರುವುದು ಆದ್ದರಿಂದ E ಚದುರಿದ U - Uinc ವಾಗಿರುತ್ತದೆ ಆದ್ದರಿಂದ ಇದು Escat ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈಗ ನಾವು ಗಡಿ ಸ್ಥಿತಿಯನ್ನು ಬಳಸೋಣ ಆದ್ದರಿಂದ ಗಡಿ ಸ್ಥಿತಿ ಹೇಳುತ್ತಿದೆ ddxU − Uinc α U − Uinc ನಮಗೆ Uinc ನೀಡಲಾಗಿದೆ ಎಂದು ನಾವು ಭಾವಿಸುತ್ತೇವೆ ಇದು ಸಮತಲ ತರಂಗ ಅಥವಾ ನಿಮಗೆ ತಿಳಿದಿರುವ ಕ್ರಿಯಾತ್ಮಕ ರೂಪ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಇದನ್ನು ಮತ್ತೊಮ್ಮೆ ಸರಳಗೊಳಿಸಿದಾಗ ನಾನು ಅಂತಿಮವಾಗಿ ddx ಅನ್ನು ಪಡೆಯುತ್ತೇನೆ ನೀವು ಈ ಸಮೀಕರಣ ನೋಡಿ ನಾನು U ′ ಮೇಲೆ ಷರತ್ತು ಬಯಸುತ್ತೇನೆ ಆದ್ದರಿಂದ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯ ಇದು ಆದ್ದರಿಂದ ನಾನು ಈಗ ಮೌಲ್ಯಮಾಪನ ಮಾಡುವ ಬಲಗೈ ಕಡೆ ಈಗ ಸ್ವಲ್ಪ ಹೆಚ್ಚು ಜಾಗರೂಕತೆಯಿಂದ ಮಾಡಿದ್ದೇನೆ ನೋಡ್ 2 ಇನ್ನೂ ಮೊದಲಿನಂತೆ ನನಗೆ 0 ನೀಡುತ್ತದೆ ಮತ್ತು ಇಲ್ಲಿ ನೋಡ್ 1 ಅನ್ನು ನೀಡುತ್ತದೆ ಇಲ್ಲಿ ನಾನು ಬದಲಾಯಿಸುತ್ತೇನೆ ಆದ್ದರಿಂದ ನಾನು ಏನು ಪಡೆಯುತ್ತೇನೆ ನಾನು ಇಲ್ಲಿ ಕೆಲವು ಪದಗಳನ್ನು ಮೈನಸ್ ಪಡೆಯುತ್ತೇನೆ ನಮಗೆ ಮೈನಸ್ ಮೈನಸ್ ಅನ್ನು ಸಂಯೋಜಿಸೋಣ ಅದು ಯಾವುದು ಸಮನಾಗಿರುತ್ತದೆ ಎಂಬುದಕ್ಕೆ ಸಂಯೋಜಿಸಲ್ಪಡುತ್ತದೆ ಆದ್ದರಿಂದ ಈ ಪದವನ್ನು ನೋಡ್ 1 ದಲ್ಲಿ ಮೌಲ್ಯಮಾಪನ ಮಾಡಲಾಗಿದೆ ಆದ್ದರಿಂದ αU 1 Uinc′x x1 − αUincx x1 ವಿದ್ಯಾರ್ಥಿ ಘಟನೆಯ ವ್ಯುತ್ಪನ್ನ ಸರಿಯಾಗಿದೆ ವಿದ್ಯಾರ್ಥಿ ಆದ್ದರಿಂದ ನಾನು ನಿರ್ದಿಷ್ಟವಾಗಿ ಹೇಳುತ್ತೇನೆ ಹೌದು ಘಟನೆ ಕ್ಷೇತ್ರವನ್ನು ನಿಮಗೆ ನೀಡಲಾಗುವುದು ಎಂದು ನಾವು ಭಾವಿಸುತ್ತೇವೆ ವಿದ್ಯಾರ್ಥಿ ಉತ್ತಮ ಆದರೆ ಉತ್ಪನ್ನದ ಬಗ್ಗೆ ಏನು ಅದು ಕೂಡ ಹಾಗೆ ನಿಮಗೆ ತಿಳಿದಿರುವಂತೆ ನಾವು ಅದನ್ನು ಲೆಕ್ಕ ಹಾಕುತ್ತೇವೆ ನಾನು ನಿಮಗೆ ಸಮತಲ ತರಂಗ U ನೀಡುತ್ತೇನೆ ಎಂದು ಭಾವಿಸೋಣ ವಿದ್ಯಾರ್ಥಿ ಬಿಂದುಗಳಿವೆ ಇಲ್ಲ ನಾವು ಅದನ್ನು ಕ್ರಿಯಾತ್ಮಕ ರೂಪದಲ್ಲಿ ಕೊಟ್ಟಿರುವ ಘಟನಾ ಕ್ಷೇತ್ರವನ್ನು ನಾವು ಲೆಕ್ಕಾಚಾರ ಮಾಡುತ್ತಿಲ್ಲ Uinc ejkx−ωt ಅಥವಾ ಇತರ ಕೆಲವು ಸಂಕೀರ್ಣ ಕಾರ್ಯಗಳಾಗಿರಬಹುದು ಏಕೆಂದರೆ ಅದು ಪ್ರಸ್ತುತ ಮೂಲವನ್ನು ನಿಮಗೆ ನೀಡಲಾಗಿರುವ ಸಮಸ್ಯೆಯಲ್ಲಿ ನೀಡಲಾಗಿದೆ ನಿಮಗೆ ಉತ್ತಮವಾಗಿ ನೀಡಲಾದ ವಸ್ತುವಿನ ಅನುಪಸ್ಥಿತಿಯಲ್ಲಿ ಅದು ಯಾವ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಎಂಬುದನ್ನು ಲೆಕ್ಕಹಾಕಬಹುದು